ಆದ್ದರಿಂದ ನಾವು ಈ ಮಾಡ್ಯೂಲ್ ಅನ್ನು ಕ್ಷಣಗಳ ವಿಧಾನದಲ್ಲಿ ಮುಂದುವರಿಸುತ್ತೇವೆ ಮತ್ತು ಮುಂದಿನ ವಿಭಾಗವನ್ನು ನೋಡುತ್ತೇವೆ ಅದು ಈ ಕ್ಷಣಗಳ ವಿಧಾನವನ್ನು ಮೇಲ್ಮೈ ಸಮಗ್ರ ಸಮೀಕರಣಗಳಿಗೆ ಅನ್ವಯಿಸುತ್ತದೆ ಆದ್ದರಿಂದ ಮತ್ತೆ ನಾವು ಸ್ವಲ್ಪ ಪರಿಷ್ಕರಣೆ ಮಾಡುತ್ತೇವೆ ನಿಮಗೆ ನೆನಪಿದ್ದರೆ ಇದು ಎರಡು ದೇಹ ಎರಡು ಪರಿಮಾಣದ ಸಮಸ್ಯೆ ನನ್ನ ಬಳಿ ಕೆಲವು ಚದುರುವ ವಸ್ತು ಇತ್ತು ಆದ್ದರಿಂದ ನಾನು ಇದನ್ನು ಈ ರೀತಿ ಸೂಚಿಸುತ್ತೇನೆ ಮತ್ತು ಇದು ದೊಡ್ಡ ಪ್ರದೇಶದಲ್ಲಿ ಸುತ್ತುವರೆದಿದೆನಾನು ಈ ಗಡಿಯನ್ನು ಅನ್ನು ಮೂಲ S ಎಂದು ಕರೆಯುತ್ತೇನೆ ಮತ್ತು ಇಲ್ಲಿ ಕೆಲವು ಪ್ರಸ್ತುತ ಮೂಲಗಳು ಜೆ ಇದು ನನ್ನ ಪರಿಮಾಣ 1 ಆಗಿತ್ತು ಇದು ನನ್ನ ಪರಿಮಾಣ 2 ಮತ್ತು ಈ ಪರಿಮಾಣ 2 ನನಗೆ ತಿಳಿದಿರುವ ಕೆಲವು ವಸ್ತುವಾಗಿದೆ ಆದ್ದರಿಂದ ನಾವು ಸರಿಯಾಗಿ ಪಡೆದ ಎರಡು ಸಮೀಕರಣಗಳು ಪ್ರತಿಯೊಬ್ಬರೂ ಈ ಸಮೀಕರಣಗಳನ್ನು ನೆನಪಿಸಿಕೊಳ್ಳುತ್ತಾರೆ ಆದ್ದರಿಂದ ನಿಮ್ಮ ಮೆಮೊರಿಯನ್ನು ರಿಫ್ರೆಶ್ ಮಾಡಲು ಏನು ಉತ್ಪಾದಿಸಲು ಬದಲಾಗಿದೆ ಇದು ಅಥವಾ ಇದು ಮೊದಲ ಅಥವಾ ಎರಡನೆಯ ಸಮೀಕರಣದ ಸ್ಥಾನ ಹೌದು ಆದರೆ ನಾನು ಎರಡು ವಿಭಿನ್ನ ಬಲ ಬದಿಗಳನ್ನು ಏಕೆ ಪಡೆಯುತ್ತೇನೆ ವಿದ್ಯಾರ್ಥಿ ಏಕೆಂದರೆ ಡೆಲ್ಟಾ ಡೆಲ್ಟಾ ಕಾರ್ಯದ ಸ್ಥಳದಿಂದಾಗಿ ಡೆಲ್ಟಾ ಕಾರ್ಯವು ಏಕೀಕರಣದ ಪ್ರದೇಶದಲ್ಲಿ ಇಲ್ಲದಿದ್ದರೆ ನಾನು 0 ಅನ್ನು ಪಡೆದುಕೊಂಡೆ ಅದು ಆಗಿದ್ದಾಗ ಸರಿ ಮತ್ತು ಆಗ ಡೆಲ್ಟಾ ಕಾರ್ಯವು ನೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ನಾನು ಅನ್ನು ಸರಿಯಾಗಿ ಪಡೆದುಕೊಂಡೆ ನಿಮ್ಮ ಸ್ಮರಣೆಯನ್ನು ರಿಫ್ರೆಶ್ ಮಾಡಲು ಮತ್ತೆ ಅದೇ ರೀತಿ ಪ್ರದೇಶ 2 ಕ್ಕೆ 1 ನೇ ಸಮೀಕರಣದಲ್ಲಿ ಋಣಾತ್ಮಕ ಚಿಹ್ನೆ ಮತ್ತು 2 ನೇ ಸಮೀಕರಣದಲ್ಲಿ ಧನಾತ್ಮಕ ಚಿಹ್ನೆ ಏಕೆ ವಿದ್ಯಾರ್ಥಿ ಸರಿ ನಾನು ನ ದಿಕ್ಕನ್ನು ಈ ರೀತಿ ನಿಗದಿಪಡಿಸಿದ್ದೇನೆ ಆದ್ದರಿಂದ ಋಣಾತ್ಮಕ ಚಿಹ್ನೆ ವ್ಯತ್ಯಾಸದಿಂದಾಗಿ ಹೊರಗಿನ ಮೇಲ್ಮೈಗೆ ಮತ್ತು ಗಾಗಿ ಬಾಹ್ಯ ಸಾಮಾನ್ಯವನ್ನು ಈ ರೀತಿ ಸರಿಪಡಿಸಲಾಗಿದೆ ಘಟನಾ ಕ್ಷೇತ್ರವನ್ನು ನಾವು ಗಮನಿಸಿದ ಯಾವುದೇ ವ್ಯತ್ಯಾಸವೆಂದರೆ ಘಟನಾ ಕ್ಷೇತ್ರ ಮಾತ್ರ ಇದೆ ವಿದ್ಯಾರ್ಥಿ ಪ್ರದೇಶ 1 ನಲ್ಲಿ 1 ನೇ ಪ್ರದೇಶದಲ್ಲಿ ಅದಕ್ಕಾಗಿಯೇ ಅದು ಇಲ್ಲಿದೆ ಆದರೆ 2 ನೇ ಸಮೀಕರಣದಲ್ಲಿ ಅದು ಸರಿಯಿಲ್ಲ ಆದ್ದರಿಂದ ಈ ಸಮೀಕರಣಗಳಿಗೆ ನಾವು ಹೆಸರುಗಳನ್ನು ನೀಡಿದ್ದೇವೆ ಎಂದು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳುತ್ತಾರೆ ಆದ್ದರಿಂದ ಎರಡೂ ಬದಿಗಳಲ್ಲಿನ ಮೊದಲ ಸಮೀಕರಣ ನಾವು ಅದನ್ನು ಏನು ಕರೆಯುತ್ತೇವೆ ವಿದ್ಯಾರ್ಥಿ ಹ್ಯೂಜೆನ್ಸ್ ತತ್ವ ಹ್ಯೂಜೆನ್ಸ್ ತತ್ವ ಸರಿ ಅದೇ ರೀತಿ ಇಲ್ಲಿ ಮತ್ತು ನಾವು ಇದನ್ನು ಕರೆದಿದ್ದೇವೆ ವಿದ್ಯಾರ್ಥಿ ಅಳಿವು ಅಳಿವಿನ ಪ್ರಮೇಯ ನಾವು ಸರಿಯಾಗಿ ತೋರಿಸೋಣ ಆದ್ದರಿಂದ ಇದು ನಿಮಗಾಗಿ ಕೇವಲ ಒಂದು ಪರಿಷ್ಕರಣೆ ಮತ್ತು ಈಗ ನಾವು ಈ ಸಮೀಕರಣಗಳನ್ನು ಪರಿಚಯಿಸಿದ ನಂತರ ನಾವು ಏನು ಮಾಡಿದ್ದೇವೆ ಮತ್ತು ಸುದೀರ್ಘ ಚರ್ಚೆ ನಡೆಸಿದ್ದೇವೆ ಮತ್ತು ನಾವು g ಗಳನ್ನು ಹೇಗೆ ಲೆಕ್ಕ ಹಾಕುತ್ತೇವೆ ಮತ್ತು ನಾವು ಏಕೀಕರಣವನ್ನು ಸಹ ನೋಡಿದ್ದೇವೆ ಏಕೆಂದರೆ ಇಲ್ಲಿ ಏಕೀಕರಣವಿದೆ ಎಂದು ನೀವು ನೋಡಬಹುದು ನಾವು ಏಕೀಕರಣದ ಬಗ್ಗೆ ಚಿಂತಿಸಬೇಕಾಗುತ್ತದೆ ಆದ್ದರಿಂದ ಅದು ಸಾಮಾನ್ಯ ವ್ಯವಸ್ಥೆ ಆಗಿತ್ತು ನಾವು ಅರಿತುಕೊಂಡ ಒಂದು ವಿಷಯವೆಂದರೆ ಮತ್ತು ಇವುಗಳನ್ನು ಬಾಹ್ಯಾಕಾಶದಲ್ಲಿ ಎಲ್ಲಿಯೂ ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಅಲ್ಲಿ ಇದು ಕೇವಲ ರೇಖೆಯ ಅವಿಭಾಜ್ಯ ಅಥವಾ ಬಾಹ್ಯರೇಖೆಯ ಅವಿಭಾಜ್ಯವಾಗಿದೆ ಆದ್ದರಿಂದ ಇವುಗಳನ್ನು S ಮೇಲ್ಮೈಯಲ್ಲಿ ಮಾತ್ರ ಮೌಲ್ಯಮಾಪನ ಮಾಡಲಾಗುತ್ತಿತ್ತು ಮತ್ತು ನಂತರ ಮತ್ತು ಒಂದೇ ಆಗಿರಬೇಕು ಎಂದು ಹೇಳಲು ನಾವು ಯಾವ ಸಂಬಂಧವನ್ನು ಬಳಸಿದ್ದೇವೆ ಆದ್ದರಿಂದ ಇಲ್ಲಿ ಒಂದು ಇದೆ ಮತ್ತು ಇಲ್ಲಿ ಒಂದು ಇದೆ ಗಡಿಯಲ್ಲಿರುವ 2 ಒಂದೇ ಆಗಿರುತ್ತದೆ ಏಕೆಂದರೆ ಸ್ಪರ್ಶ ಸಮೀಕರಣಗಳ ಮುಂದುವರಿಕೆ ಸರಿಯಾಗಿರುತ್ತದೆ ಆದ್ದರಿಂದ ಸ್ಪರ್ಶದ ಮುಂದುವರಿಕೆ ನನಗೆ ಅನ್ನು ನೀಡುತ್ತದೆ ಮತ್ತು Htan ನ ನಿರಂತರತೆಯು ನನಗೆ ಅನ್ನು ನೀಡುತ್ತದೆ ಎರಡೂ ಕಡೆಗಳಲ್ಲಿ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಹೊಸ ಚಿಹ್ನೆ ಅನ್ನು ಬರೆಯುತ್ತಿದ್ದೇನೆ ಎಂದು ಗುರುತಿಸಿ ಅದು ಸಮೀಕರಣಗಳು ಮತ್ತು ಎರಡರಲ್ಲೂ ಒಂದೇ ಆಗಿರುತ್ತದೆ ಸರಿ ಆದ್ದರಿಂದ ನಾನು ಏನು ಮಾಡಿದ್ದೇನೆಂದರೆ ನಾನು ಅಳಿವಿನ ಪ್ರಮೇಯವನ್ನು ಮಾತ್ರ ಆರಿಸಿದ್ದೇನೆ ಸರಿ ಆದ್ದರಿಂದ ಈಗ ಈ ಸಮೀಕರಣಗಳಲ್ಲಿ ಈ ಸಮೀಕರಣಗಳನ್ನು ನೋಡಬೇಕೆಂದು ನಾನು ಕೇಳಿದರೆ ಏನು ತಿಳಿದಿದೆ ನಾನು ಎಡದಿಂದ ಪ್ರಾರಂಭಿಸುತ್ತೇನೆ ನನಗೆ g1 ಗೊತ್ತಾ ವಿದ್ಯಾರ್ಥಿ ಹೌದು ಹೌದು ಇದರ ಹಸಿರು ಕಾರ್ಯ ಪರಿಮಾಣ 1 ಕ್ಕೆ ಮಾಧ್ಯಮ ಎಂದು ನನಗೆ ತಿಳಿದಿದೆ g1 ತಿಳಿದಿದೆ g2 ಆದ್ದರಿಂದ ಸಹ ತಿಳಿದಿದೆ ನನಗೆ ತಿಳಿದಿದೆಯೇ ನನಗೆ ಗೊತ್ತಿಲ್ಲ ವಿದ್ಯಾರ್ಥಿ ಸರಿ ಅದನ್ನೇ ನಾನು ಕಂಡುಹಿಡಿಯಲು ಬಯಸುತ್ತೇನೆ ಆದರೆ ಘಟನೆಯ ಕ್ಷೇತ್ರ ಎಂದು ನನಗೆ ತಿಳಿದಿರುವ ಈ ವ್ಯಕ್ತಿ ನನಗೆ ಬಲಗೈ ತಿಳಿದಿದೆ ಮತ್ತು ಈಗ ಏನು ತಿಳಿದಿಲ್ಲ ಯಾವುದಕ್ಕಾಗಿ ನಾನು ಪರಿಹರಿಸಲು ಬಯಸುತ್ತೇನೆ ಖಂಡಿತವಾಗಿಯೂ ತಿಳಿದಿಲ್ಲ ನಾವು ಇತರ ಅಜ್ಞಾತವನ್ನು ಸ್ವಲ್ಪ ಹೆಚ್ಚು ನಿಖರವಾಗಿ ಮಾಡಬಹುದು ಸರಿ ಏಕೆಂದರೆ ನನ್ನ ಪ್ರಕಾರ ತಿಳಿದಿದೆ ಆದರೆ ಸ್ಕೇಲಾರ್ ಅಥವಾ ವೆಕ್ಟರ್ಗಾಗಿ ಪರಿಹರಿಸಲು ಯಾವುದು ಸುಲಭ ವಿದ್ಯಾರ್ಥಿ ಸ್ಕೇಲಾರ್ ಸ್ಕೇಲಾರ್ ಸರಿ ಆದ್ದರಿಂದ ನಾನು ವೆಕ್ಟರ್ ಆಗಿರುವ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುವ ಬದಲು ಅನ್ನು ತಿಳಿದಿದ್ದರೆ ಹೊಸ ಅಜ್ಞಾತ ಅನ್ನು ಸರಿಯಾಗಿ ಮಾಡಬಹುದು ಆದ್ದರಿಂದ ಇವು ನನ್ನ 2 ಗೊತ್ತಿಲ್ಲದ್ದು ಆದ್ದರಿಂದ ನಾನು 2 ಅಸ್ಥಿರಗಳಲ್ಲಿ 2 ಜೋತೆ ಸಮೀಕರಣಗಳನ್ನು ಹೊಂದಿದ್ದೇನೆ ಮತ್ತು ಈ 2 ಸಮೀಕರಣಗಳನ್ನು ಪರಿಹರಿಸುವುದು ಗುರಿಯಾಗಿದೆ ಆದ್ದರಿಂದ ಈ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮ ಕ್ಷಣಗಳ ವಿಧಾನವನ್ನು ಈಗ ಬಳಸೋಣ ಈಗ ನೀವು ಗಮನಿಸುವ ಒಂದು ವಿಷಯವೆಂದರೆ ಈ ಸಮೀಕರಣಗಳಲ್ಲಿ ಏಕೀಕರಣದ ವ್ಯತ್ಯಾಸವೇನು ವಿದ್ಯಾರ್ಥಿ ಆರ್ ಇದು ಆರ್ ಅಥವಾ ವಿದ್ಯಾರ್ಥಿ ಆರ್ r ಅನಿರ್ದಿಷ್ಟ ನಿರ್ದೇಶಾಂಕಗಳು ಸರಿ ಅದನ್ನು ಇಲ್ಲಿ ಸೂಚಿಸಲಾಗುತ್ತದೆ ಆದ್ದರಿಂದ ಅದರ ಅನಿರ್ದಿಷ್ಟವು ಮುಖ್ಯವಾಗಿದೆ ಆದ್ದರಿಂದ ಈ ಸಮೀಕರಣದಲ್ಲಿ ಇನ್ನೂ ನಿರ್ದಿಷ್ಟಪಡಿಸದ ಒಂದು ವಿಷಯವಿದೆ ಮತ್ತು ಅದು ನಮ್ಮ ಮುಖವನ್ನು ದಿಟ್ಟಿಸುತ್ತಿದೆ ಅದು ನಾನು ಬಗ್ಗೆ ಏನನ್ನೂ ಹೇಳಲಿಲ್ಲ ಸರಿ ಆದ್ದರಿಂದ ನಾನು r ಅವಿಭಾಜ್ಯವನ್ನು ನಿರ್ದಿಷ್ಟಪಡಿಸದ ಹೊರತು ಈ ಮೊದಲ ಅಥವಾ ಎರಡನೆಯ ಅವಿಭಾಜ್ಯವನ್ನು ನಾನು ನಿಜವಾಗಿಯೂ ಮೌಲ್ಯಮಾಪನ ಮಾಡಲು ಸಾಧ್ಯವಿಲ್ಲ r ಅವಿಭಾಜ್ಯ ಎಲ್ಲಿದೆ ನಾನು ಹೇಳಿದ್ದು ಅಳಿವಿನ ಪ್ರಮೇಯವು ಎರಡನೇ ಭಾಗದಲ್ಲಿ ಮತ್ತು ಎಂದು ಹೇಳುತ್ತದೆ ಸರಿ ಆದ್ದರಿಂದ ಇದನ್ನು ನೋಡೋಣ ಇದನ್ನು ಮತ್ತೆ ಚಿತ್ರ ಬರೆಯೋಣ ಆದ್ದರಿಂದ 1 ನೇ ಸಮೀಕರಣಕ್ಕೆ ಮೊದಲ 1 ನೇ ಸಮೀಕರಣವು ಸರಿ ಎಂದು ಹೇಳಬಹುದು ಆದ್ದರಿಂದ ಸಮೀಕರಣ 1 ಕ್ಕೆ ಸರಿಯಾಗಿರಬೇಕು ಮತ್ತು ಸಮೀಕರಣಕ್ಕೆ ಎಲ್ಲಿರಬೇಕು ವಿದ್ಯಾರ್ಥಿ 2 2 ಸರಿ ಈ ವಿಷಯವನ್ನು ಮರೆತುಬಿಡುವುದು ಬಹಳ ಸಾಮಾನ್ಯ ತಪ್ಪು ನಾವು ಇದನ್ನು ಮರೆತರೆ ನಾವು ಅನ್ನು ತಪ್ಪಾದ ಸ್ಥಳದಲ್ಲಿ ಇಟ್ಟರೆ ಬಲಭಾಗವು ಬದಲಾಗುತ್ತದೆ ಸರಿ ಆದ್ದರಿಂದ ಇವುಗಳು 2 ನಿರ್ಬಂಧಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಆದರೆ ಆ ಅನ್ನು ಹೊರತುಪಡಿಸಿ ನನ್ನ ಕೈಯಲ್ಲಿದೆ ಆದ್ದರಿಂದ ಈಗ ಪ್ರಶ್ನೆಯೆಂದರೆಸರಿ r ಅವಿಭಾಜ್ಯವು ಮೊದಲ ಪ್ರಕರಣದಲ್ಲಿ ವಿ2 ಮತ್ತು ಮುಂದಿನ ಪ್ರಕರಣದಲ್ಲಿ ವಿ1 ಗೆ ಸೇರಿರಬೇಕು ಆದರೆ ನಾನು ಅವುಗಳನ್ನು ನಿಖರವಾಗಿ ಎಲ್ಲಿ ಇಡಬೇಕು ಕ್ಷಣಗಳ ವಿಧಾನದ ಮೂಲಕ ಇದನ್ನು ಪರಿಹರಿಸಲು ನಾನು ಬಯಸುತ್ತೇನೆ ಮತ್ತು ಸರಳವಾದ ಕ್ಷಣಗಳ ವಿಧಾನವನ್ನು ತೆಗೆದುಕೊಳ್ಳುತ್ತೇನೆ ಸರಳ ರೀತಿಯ ಯಾವುದು ವಿದ್ಯಾರ್ಥಿ ನಾಡಿ ಆಧಾರ ನಾಡಿ ಆಧಾರ ವಿದ್ಯಾರ್ಥಿ ಡೆಲ್ಟಾ ಪರೀಕ್ಷೆ ಡೆಲ್ಟಾ ಪರೀಕ್ಷೆ ನಾವು ಇದನ್ನು ಮೂಲಮಾದರಿಯಂತೆ ಇಡುತ್ತೇವೆ ಆದ್ದರಿಂದ ಪರೀಕ್ಷಾ ಸ್ಥಳಕ್ಕಾಗಿ ಇದನ್ನು ಈಗ ನಿರ್ದಿಷ್ಟಪಡಿಸಿದ ನಂತರ ನಾನು ಸ್ಥಳವನ್ನು ಪರೀಕ್ಷಿಸಬೇಕಾಗಿರುವುದು ನನ್ನ ಅನ್ನು ನಾನು ಆರಿಸಿಕೊಳ್ಳುವ ಸ್ಥಳಕ್ಕೆ ಅನುಗುಣವಾಗಿರುತ್ತದೆ ಆದ್ದರಿಂದ ನನ್ನ ಅನ್ನು ನಾನು ಎಲ್ಲಿ ಆಯ್ಕೆ ಮಾಡಬಹುದು ನಾವು ಪ್ರಾರಂಭಿಸೋಣ ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳೋಣ ನಾವು ಪರೀಕ್ಷೆಗೆ ಬರುವ ಮೂಲ ಕಾರ್ಯಗಳೊಂದಿಗೆ ಪ್ರಾರಂಭಿಸೋಣ ಆಧಾರ ಕಾರ್ಯಗಳೊಂದಿಗೆ ಪ್ರಾರಂಭಿಸೋಣ ಎಂದು ಹೇಳಿ ಆದ್ದರಿಂದ ನನ್ನ ಅಜ್ಞಾತ ಕಾರ್ಯಗಳು ಮತ್ತು ಆದ್ದರಿಂದ ಗಾಗಿ ಇದು ಈಗ ನನ್ನ ಅಪರಿಚಿತ ಕಾರ್ಯ ಎಂದು ನಾನು ಹೇಳಬಲ್ಲೆ ಅದನ್ನು ನಾನು ತಿಳಿದಿರುವ ಆಧಾರದ ಮೇಲೆ ಬರೆಯುತ್ತೇನೆ ತಿಳಿದಿರುವ ನಾಡಿ ಆಧಾರವನ್ನು ಎಂದು ಕರೆಯಲು ನನಗೆ ಅವಕಾಶ ನೀಡಬಹುದು ಸರಿ ಆದ್ದರಿಂದ ಗುಣಾಂಕವನ್ನು ನಾನು ಎಂದು ಬರೆಯಬಹುದು ಸರಿ ಅದೇ ರೀತಿ ಇತರ ಅಸ್ಥಿರ ಸರಿ ಆದ್ದರಿಂದ ನಾನು ಏನು ಮಾಡಿದ್ದೇನೆ ನಾನು ಕತ್ತರಿಸಿದ್ದೇನೆ ಪ್ರತಿ ವಿಭಾಗಕ್ಕೂ ನಾನು ಇದನ್ನು n ಭಾಗಗಳಾಗಿ ಕತ್ತರಿಸಿದ್ದೇನೆ 1 ಗುಣಾಂಕದೊಂದಿಗೆ 1 ನಾಡಿಯನ್ನು ನಾನು ಊಹಿಸಿದ್ದೇನೆ ಅದು ಸರಿ ಎಂದು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಹೊಸದು ಆದ್ದರಿಂದ ಅಜ್ಞಾತವಾಗಿದೆ ನಾನು ಅವುಗಳನ್ನು bns ಆಗಿ ಮಾಡಿದ್ದೇನೆ ಮತ್ತು ನಾನು ಅವುಗಳನ್ನು ansಆಗಿ ಮಾಡಿದೆ ಆದ್ದರಿಂದ ನಾಡಿ ಆಧಾರವು ಆಧಾರ ಕಾರ್ಯವನ್ನು ಸ್ಪಷ್ಟಪಡಿಸುತ್ತದೆ ಮುಂದಿನದು ಪರೀಕ್ಷಾ ಕಾರ್ಯದ ಸ್ಥಳ ಬರುತ್ತದೆ ಪರೀಕ್ಷಾ ಸ್ಥಳವು ಡೆಲ್ಟಾ ಪರೀಕ್ಷೆಯಾಗಿದೆ ಆದ್ದರಿಂದ ನಾನು ಬಿಂದುವನ್ನು ತೆಗೆದುಕೊಳ್ಳಬೇಕಾಗಿದೆ ನನ್ನ ಪರೀಕ್ಷಾ ಕಾರ್ಯವನ್ನು ನಾನು ಎಲ್ಲಿ ಇಡಬೇಕು ಆದ್ದರಿಂದ ನಾವು ಏನು ಮಾಡಬೇಕು ನನ್ನ ಪ್ರಕಾರ ಇದು ತುಂಬಾ ಜಟೀಲವಾಗಿಲ್ಲ ನೀವು ಏನು ಮಾಡುತ್ತೀರಿ ಆದ್ದರಿಂದ ಮೊದಲ ಸಮೀಕರಣದ ನಿರ್ಬಂಧವು ಎಲ್ಲಿಯಾದರೂ ಇರಬಹುದೆಂದು ನೋಡಿ ಸರಿ ಆದ್ದರಿಂದ ನಾವು ಇಲ್ಲಿ ಒಂದು ಪ್ರಕರಣವನ್ನು ತೆಗೆದುಕೊಳ್ಳೋಣ ಎಂದು ಭಾವಿಸೋಣ ಇದು ನನ್ನ ಮತ್ತು ಇಲ್ಲಿ ಹಲವಾರು n ವಿಭಾಗಗಳಿವೆ ಅಥವಾ ಈ ರೀತಿಯಾಗಿವೆ ಮತ್ತು ನಾನು ಈ ಅ೦ಶಗಳನ್ನು ಎಲ್ಲಿ ಆರಿಸುತ್ತೇನೆ ಎಂಬುದು ಇವುಗಳ ಆಯ್ಕೆ ಆದ್ದರಿಂದ ಎಷ್ಟು ವಿಭಾಗಗಳಿವೆ 1 2 3 4 5 6 7 ವಿಭಾಗಗಳು ಆದ್ದರಿಂದ ನಾನು ಎಷ್ಟು ಅ೦ಶಗಳನ್ನು ಪರೀಕ್ಷಿಸಬೇಕು 7 ಅ೦ಶಗಳು ಸರಿ 1 ನೇ ಸಮೀಕರಣವು ನನಗೆ 7 ನೀಡುತ್ತದೆ ಮುಂದಿನದರಲ್ಲಿ ನನಗೆ ಇನ್ನೊಂದು 7 ಸಹ ನೀಡುತ್ತದೆ ಆದ್ದರಿಂದ ನಾನು 14 ಪಡೆಯುತ್ತೇನೆನಾನು ಎಲ್ಲಾ 14 ಅಸ್ಥಿರಗಳನ್ನು ಪಡೆಯುತ್ತೇನೆ ಈ ಸಂದರ್ಭದಲ್ಲಿ 14 ಅಸ್ಥಿರಗಳಿವೆ ಪ್ರತಿ ವಿಭಾಗವು an ಮತ್ತು bn ಅನ್ನು ಹೊಂದಿದ್ದು ನಾನು ಸರಿಯಾಗಿ ಕಂಡುಹಿಡಿಯಬೇಕು ಆದ್ದರಿಂದ ನಾನು ಈ 7 ಅ೦ಶಗಳನ್ನು ಇಲ್ಲಿ ಎಲ್ಲಿಯಾದರೂ ಆಯ್ಕೆ ಮಾಡಬಹುದು ಈ ರೀತಿಯ ಅ೦ಶಗಳನ್ನು ನಾನು ಆರಿಸಿಕೊಳ್ಳಬಹುದು ಇದಕ್ಕಾಗಿ ಈ ಸಮೀಕರಣ 1 ಕ್ಕೆ ನನ್ನ ಅ೦ಶಗಳನ್ನು ನಾನು ಈ ರೀತಿ ಆಯ್ಕೆ ಮಾಡಬಹುದೇ ಹೌದು ತಾಂತ್ರಿಕವಾಗಿ ಇದರಲ್ಲಿ ಯಾವುದೇ ತಪ್ಪಿಲ್ಲ ಯಾಕೆಂದರೆ ನಾನು ಈ ಅಂಶಗಳನ್ನು ಒಂದೊಂದಾಗಿ ಇಲ್ಲಿ ಇರಿಸಿದರೆ ನಾನು ಅವುಗಳ ಮೂಲಕ ಹೋದರೆ ನಾನು ಎಷ್ಟು ಸಮೀಕರಣಗಳನ್ನು ಪಡೆಯುತ್ತೇನೆ ನಾನು 7 ಸಮೀಕರಣಗಳನ್ನು ಪಡೆಯುತ್ತೇನೆ ಎಷ್ಟು ಅಸ್ಥಿರಗಳಲ್ಲಿ 1 ನೇ ಸಮೀಕರಣವು ಅದರಲ್ಲಿ ಎಷ್ಟು ಅಸ್ಥಿರಗಳಿವೆ ವಿದ್ಯಾರ್ಥಿ 14 14 ಅಸ್ಥಿರಗಳು ಆದ್ದರಿಂದ ನಾನು 7 ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಏಕೆಂದರೆ ನಾನು 7 ವಿಭಿನ್ನ ಹಂತಗಳಲ್ಲಿ ಪರೀಕ್ಷಿಸಿದ್ದೇನೆ ನನಗೆ ಇನ್ನೊಂದು 14 ಅಸ್ಥಿರಗಳು ಸಿಕ್ಕಿತು ಆದ್ದರಿಂದ ನಾನು 14 ಅಸ್ಥಿರ 7 ಸಮೀಕರಣಗಳನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ಆದರೆ ನಾನು ಅರ್ಧದಷ್ಟು ಮಾಹಿತಿ ಸಮಸ್ಯೆಯನ್ನು ಮಾತ್ರ ಬಳಸಿದ್ದೇನೆ ಉಳಿದ ಅರ್ಧವು ಸಮೀಕರಣ 2 ಆಗಿದೆನಾನು ಸಮೀಕರಣ 2ನ್ನು ಎಷ್ಟು ಬಾರಿ ಪರೀಕ್ಷಿಸಬೇಕು ಮತ್ತೆ 7 ಬಾರಿ ನಾನು 14 ಅಸ್ಥಿರಗಳಲ್ಲಿ 14 ಸಮೀಕರಣಗಳನ್ನು ಪಡೆಯುತ್ತೇನೆ ಆದ್ದರಿಂದ ನಾನು ಈ ಅಂಶಗಳನ್ನು ಎಲ್ಲಿ ಆಯ್ಕೆ ಮಾಡಬಹುದು ಅದು ಪರಿಮಾಣಕ್ಕೆ ಸೇರಿರಬೇಕು ವಿದ್ಯಾರ್ಥಿ 1 1 ಆದ್ದರಿಂದ ನಾನು ಈ ರೀತಿಯ ಕೆಲವು ಅಂಶಗಳನ್ನು ಆಯ್ಕೆ ಮಾಡಬಹುದು ಸರಿ ಆದ್ದರಿಂದ 1 2 3 4 5 6 7 ನಾನು 7 ಅಂಶಗಳನ್ನು ಆಯ್ಕೆ ಮಾಡಿದ್ದೇನೆ ಆದ್ದರಿಂದ ನಾನು ಈ 7 ಅಂಶಗಳೊಂದಿಗೆ 2 ನೇ ಸಮೀಕರಣವನ್ನು ಪರೀಕ್ಷಿಸಿದಾಗ ಅದು ನನಗೆ ನೀಡುತ್ತದೆ ಉಳಿದ 7 ಸಮೀಕರಣಗಳನ್ನು ಮತ್ತು ಅದೇ 14 ಅಸ್ಥಿರಗಳು ಸರಿ ಏಕೆಂದರೆ ಎರಡೂ ಸ್ಥಳಗಳಲ್ಲಿ ಎರಡೂ ಸಮೀಕರಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ನಾನು 14 ಅಸ್ಥಿರಗಳಲ್ಲಿ 14 ಸಮೀಕರಣಗಳನ್ನು ಪಡೆಯಲಿದ್ದೇನೆ ಅದನ್ನು ನಾನು ಪರಿಹರಿಸಬಲ್ಲೆ ನನ್ನ ಉತ್ತರವನ್ನು ಪಡೆಯುತ್ತೇನೆ ಈ ವಿಧಾನದಲ್ಲಿ ಏನಾದರೂ ಸಮಸ್ಯೆ ಇದೆಯೇ ಇಲ್ಲ ತೊಂದರೆ ಇಲ್ಲ ಒಂದೇ ವಿಷಯವೆಂದರೆ ಈ ಪರೀಕ್ಷಾ ಸ್ಥಳಗಳ ಸ್ಥಳವು ಸ್ವಲ್ಪ ಅನಿಯಂತ್ರಿತವಾಗಿದೆ ಎಂದು ತೋರುತ್ತದೆ ನಾನು ಅವುಗಳನ್ನು ಎಲ್ಲಿಯಾದರೂ ಸರಿಯಾಗಿ ಆರಿಸುತ್ತೇನೆ ಆದ್ದರಿಂದ ನಾನು ಈ ರೀತಿಯ ಅಂಶಗಳನ್ನು ಮತ್ತು ನಲ್ಲಿ ಅನಿಯಂತ್ರಿತವಾಗಿ ಆರಿಸಿದರೆ ಸೈದ್ಧಾಂತಿಕವಾಗಿ ಅದು ಸರಿಯಾಗಿದೆ ಮತ್ತು ಹಾಗೆ ಮಾಡುವುದನ್ನು ವಿಸ್ತೃತ ಗಡಿ ಸ್ಥಿತಿ ವಿಧಾನ ಎಂದು ಕರೆಯಲಾಗುತ್ತದೆ ವಿಸ್ತೃತ ಗಡಿ ಸ್ಥಿತಿ ವಿಧಾನ ಏಕೆ ವಿಸ್ತರಿಸಲಾಗಿದೆ ಏಕೆಂದರೆ ಅದು ಗಡಿಯಿಂದ ದೂರವಿರುವುದರಿಂದ ವಿಸ್ತೃತ ಗಡಿ ಸ್ಥಿತಿ ವಿಧಾನ ಆದರೆ ಅದು ಬದಲಾದಂತೆ ಆದ್ದರಿಂದ ನಾನು ಇದನ್ನು ಪಡೆಯಲು ಹೋಗುತ್ತಿಲ್ಲ ಆದರೆ ನಾನು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ ನೀವು ಈ ಅಂಶಗಳನ್ನು ಮನಬಂದಂತೆ ಗಡಿಯಿಂದ ಆರಿಸಿದರೆ ಪರಿಹಾರದಲ್ಲಿ ತಪ್ಪು ಹೆಚ್ಚು ಇರುತ್ತದೆ ಆದ್ದರಿಂದ ಅದನ್ನು ತೆಗೆದುಕೊಳ್ಳುವ ಇನ್ನೊಂದು ವಿಧಾನ ಯಾವುದು ಈ ಬಿಂದುಗಳು ಮೇಲ್ಮೈಗೆ ಬಹಳ ಹತ್ತಿರ ಹೋಗಲು ಕಾರಣವಾಯಿತುನಾನು ಈ ಅಂಶಗಳನ್ನು ಮೇಲ್ಮೈಗೆ ಬಹಳ ಹತ್ತಿರ ಹೋಗಲು ಕಾರಣವಾಯಿತು ನಾನು ಆ ತಂತಿಯನ್ನು ಮಾಡಿದ ಮೊದಲ ಅವಿಭಾಜ್ಯ ಸಮೀಕರಣವನ್ನು ನೀವು ಹಿಂತಿರುಗಿ ನೋಡಿದರೆ ಪ್ರತಿ ವಿಭಾಗದ ಮಧ್ಯದಲ್ಲಿ ನನ್ನ ಪರೀಕ್ಷಾ ಅಂಶಗಳನ್ನು ಎಲ್ಲಿ ಆರಿಸಿದೆ ನಾನು ಇಲ್ಲಿ ಪ್ರತಿ ವಿಭಾಗದ ಮಧ್ಯದಲ್ಲಿ ಮಾಡಬಹುದೇ ನನಗೆ ಒಂದು ಸಾಧ್ಯವಿಲ್ಲ ಅಂತ ಬಂತು ಹೌದು ಎಂದು ಹೇಳುವ ಯಾರಾದರೂ ನನ್ನ ಪ್ರಕಾರ ಈ ರೀತಿಯ ವಿಭಾಗ ನಾನು ಅದನ್ನು ಆರಿಸಬಹುದೇ ವಿದ್ಯಾರ್ಥಿ ಇಲ್ಲ ಆದರೆ ವಿದ್ಯಾರ್ಥಿ ಇದು ಸಹ ನೀಡುತ್ತದೆ ಅದು ತಿಳಿದಿರುವಂತೆ ಗಡಿ ನನಗೆ ತಿಳಿದಿದ್ದರೆ ನನಗೆ ತಿಳಿದಿದೆ ಸರಿ ಆದ್ದರಿಂದ ನಾನು ಈ ನಿರ್ಬಂಧಗಳನ್ನು ಪಾಲಿಸುವವರೆಗೂ ನಾನು ಎಲ್ಲಿಯಾದರೂ ನನ್ನ ಸ್ಥಳವನ್ನು ಆರಿಸಿಕೊಳ್ಳಬಹುದು ನನಗೆ ನೀಡಲಾಗಿದೆ ನನಗೆ ಗಡಿ ತಿಳಿದಿದೆ ನನ್ನ ಅಂಶಗಳನ್ನು ನಾನು ಆರಿಸಬಹುದೇ ನಾನು ಈ ವ್ಯಕ್ತಿಯನ್ನು ಇಲ್ಲಿಗೆ ಸರಿಸಬಹುದು ಗಡಿಯನ್ನು ಮುಟ್ಟದಿರುವವರೆಗೂ ನಾನು ಅದನ್ನು ಚಲಿಸಬಹುದು ಗಡಿ ಮತ್ತು ಎರಡಕ್ಕೂ ಸೇರಿರುವಂತೆ ಗಡಿ ಒಂದು ರೀತಿಯ ವಿಲಕ್ಷಣ ವಸ್ತುವಾಗಿದೆ ಆದ್ದರಿಂದ ನಾನು ಎಲ್ಲಿಯವರೆಗೆ ಗಡಿಯನ್ನು ದಾಟದಿದ್ದಲ್ಲಿ ಅಲ್ಲಿಯವರೆಗೆ ನಾನು ಅಳಿವಿನ ಪ್ರಮೇಯದ ಸ್ಥಿತಿಯನ್ನು ಉಲ್ಲಂಘಿಸುತ್ತಿಲ್ಲ ಆದ್ದರಿಂದ ನಾನು ಏನು ಮಾಡಬಹುದೆಂದರೆ ಇಲ್ಲಿ ವಿಭಾಗದಲ್ಲಿ ಒಂದು ಸಮೀಪೀಕರಣ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡಿ ವಿದ್ಯಾರ್ಥಿ ಇದು ಹೆಚ್ಚುಕಡಿಮೆ ans ವಿವರಣೆ ಏನು ans ಸರಿ ಆದ್ದರಿಂದ ಈ ಚಿತ್ರದಲ್ಲಿ ans ಯಾವುದು ಎಂಬುದು ಪ್ರಶ್ನೆ ಆದ್ದರಿಂದ ನಾವು ಒಮ್ಮೆ ತೆಗೆದುಕೊಳ್ಳೋಣ ನೀವು ನೋಡಿದರೆ ನನಗೆ ಇಲ್ಲಿ n ವಿಭಾಗಗಳಿವೆ ಆದ್ದರಿಂದ ಆದ್ದರಿಂದ ಈ ಗಡಿಯಲ್ಲಿ an ಪ್ರತಿನಿಧಿಸುತ್ತದೆ n ವಿಭಾಗಗಳಿವೆ ಆದ್ದರಿಂದ ಉದಾಹರಣೆಗೆ ಮೊದಲ ಪಲ್ಸ್ ಆಧಾರಿತ ಕ್ರಿಯೆಯ ವೈಶಾಲ್ಯವಾಗಿರುತ್ತದೆ ಎಂಬುದು ಗೆ ಅನುಗುಣವಾದ ಎರಡನೇ ಪಲ್ಸ್ ಕ್ರಿಯೆಯ ವೈಶಾಲ್ಯವಾಗಿರುತ್ತದೆ ಎನ್ನುವುದು ಸ್ಕೇಲಾರ್ ಆಗಿದ್ದು ಈ ಸ್ಕೇಲಾರ್ ಕಾರ್ಯವು ಈ ಗಡಿಯಲ್ಲಿ ಬದಲಾಗುತ್ತದೆನಾನು 7 ನಾಡಿಗಳಿಂದ ಕೂಡಿದೆ ಎಂದು ಹೇಳುವ ಮೂಲಕ ಈ ಕಾರ್ಯವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಆದ್ದರಿಂದ ಎಂಬುದು ಮೊದಲ ನಾಡಿಯ ವೈಶಾಲ್ಯ ಆದ್ದರಿಂದ ಇದರ ಸ್ವಲ್ಪ ಸ್ವಲ್ಪಮಟ್ಟಿಗೆ ನಾನು ಕೆಲವು ಕಾರ್ಯವನ್ನು ಹೊಂದಿದ್ದೇನೆ ಇದು ನಂತೆ ಕಾಣುತ್ತದೆ ಮತ್ತು ಪ್ರಾರಂಭ ಮತ್ತು ಅಂತ್ಯದ ಹಂತವಾಗಿದೆ ಎಂದು ಹೇಳೋಣ ನಿಸ್ಸಂಶಯವಾಗಿ ಅದೇ ಕಾರಣ ನಾನು ವೃತ್ತದಲ್ಲಿ ಹೋಗುತ್ತಿದ್ದೇನೆ ಆದ್ದರಿಂದ ತಾಂತ್ರಿಕವಾಗಿ ನಾನು ಇದನ್ನು ಈ ರೀತಿ ಚಿತ್ರ ಬರೆಯಬಾರದು ಆದ್ದರಿಂದ ಈ ರೀತಿಯ ಸರಿ ಹೇಳೋಣ ಆದ್ದರಿಂದ ಈ ಬಿಂದು ಮತ್ತು ಈ ಬಿಂದು ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಏನು ಮಾಡುತ್ತಿದ್ದೇನೆಂದರೆ ನಾನು ಅದನ್ನು ಈ ರೀತಿ ಕಟ್ ಮಾಡುತ್ತಿದ್ದೇನೆ ಅದು ನನ್ನ ಎಂಬುದು ನಿರಂತರ ವಕ್ರರೇಖೆಯಾಗಿದೆ ನಾನು ಈ ರೀತಿಯ ಪಲ್ಸ್ ಬೇಸಿಸ್ ಅಂದಾಜು ಮಾಡುತ್ತೇನೆ ಎಂದು ಹೇಳುತ್ತಿದ್ದೇನೆ ನಾನು ಹೆಚ್ಚು ಹೆಚ್ಚು ನಾಡಿಮಿಡಿತವನ್ನು ಮಾಡುತ್ತಿರುವಾಗ ನಾನು ಅಂದಾಜು ಉತ್ತಮವಾಗಿ ಮತ್ತು ಉತ್ತಮವಾಗಿ ಹೇಳಬಲ್ಲೆ ಇದು ನಾವು ಈಗಾಗಲೇ ನೋಡಿದ ಹಳೆಯ ವಿಷಯವಾಗಿದೆ ಆದ್ದರಿಂದ ಈಗ ಈ ಒಂದು ವಿಭಾಗಕ್ಕೆ ಹಿಂತಿರುಗಿ ಇಲ್ಲಿಗೆ ಮೊದಲ ಬಿಂದುವನ್ನು ನಾನು ವಿಭಾಗದ ಮಧ್ಯದ ಬಿಂದುವಿಗೆ ಬಹಳ ಹತ್ತಿರವಿರುವ ಮಿತಿಯಲ್ಲಿ ಚಲಿಸಬಹುದು ಮತ್ತು 2 ನೇ ಸಮೀಕರಣದಿಂದ ಪರೀಕ್ಷಾ ಬಿಂದು ನಾನು ಅದನ್ನು ವಿಭಾಗದ ಮಧ್ಯಕ್ಕೆ ಬಹಳ ಹತ್ತಿರಕ್ಕೆ ಸರಿಸಬಹುದು ಮತ್ತೆ ನಾನು ಮಿತಿಯನ್ನು ತೆಗೆದುಕೊಳ್ಳಬಹುದು ಸರಿ ಆದ್ದರಿಂದ ಇದು ಮೇಲ್ಮೈ ಎಸ್ ಎಂದು ನಾನು ಯೋಚಿಸಬಹುದು ಮತ್ತು ಒಂದು ಕಾಲ್ಪನಿಕ ಮೇಲ್ಮೈ ನನಗೆ ಇಲ್ಲಿ ಹಸಿರು ಬಣ್ಣವನ್ನು ಬಳಸಿ ಇಲ್ಲಿ ಈ ರೀತಿ ಚಿತ್ರಿಸಲಾಗಿದೆ ಮತ್ತು ಈ ರೀತಿ ಚಿತ್ರಿಸಿದ ಕಾಲ್ಪನಿಕ ಮೇಲ್ಮೈ ಇಲ್ಲಿದೆ ಆದ್ದರಿಂದ ಒಳಗಿನದನ್ನು ನಾನು S ಎಂದು ಕರೆಯಬಹುದು ಮತ್ತು ಹೊರಗಿನದನ್ನು ನಾನು S ಎಂದು ಕರೆಯಬಹುದು ಆದ್ದರಿಂದ ಅಳಿವಿನ ಪ್ರಮೇಯದ ಪರಿಸ್ಥಿತಿಗಳನ್ನು ನಾವು ಪಾಲಿಸುತ್ತೇವೆ ಎಂದು ಖಚಿತಪಡಿಸಿಕೊಳ್ಳುವುದು ಧನಾತ್ಮಕ ಮತ್ತು ಋಣಾತ್ಮಕ ನಾನು S ನಲ್ಲಿರುವವರೆಗೂ ಈ ಸ್ಥಿತಿಯು ಮಾನ್ಯವಾಗಿರುತ್ತದೆ ಏಕೆಂದರೆ ಅದು ಸರಿ ಆದ್ದರಿಂದ ನಾನು ಮಾಡಲು ಹೊರಟಿರುವುದು ನಾನು ಈ ಅಂಶಗಳನ್ನು ಮೂಲತಃ ವಿಭಾಗಗಳ ಮಧ್ಯಬಿಂದುಗಳಾಗಿ ಆರಿಸಿದರೆ ಈ ಸಮಸ್ಯೆಯನ್ನು ಹೇಗೆ ಸರಿಯಾಗಿ ಪರಿಹರಿಸಬೇಕೆಂದು ನಿರ್ದಿಷ್ಟಪಡಿಸುವ ಸ್ಪಷ್ಟವಾದ ನಿಸ್ಸಂದೇಹವಾದ ಮಾರ್ಗವನ್ನು ನಾನು ಹೊಂದಿದ್ದೇನೆ ಈ ಆಧಾರ ಕಾರ್ಯಗಳು 1 ಮತ್ತು 2 ಅನ್ನು ಆರಿಸಿ ಸಮಗ್ರ ಸಮೀಕರಣಗಳ ಮೇಲಿನ ಮೊದಲ ಉದಾಹರಣೆಯಲ್ಲಿ ನಾವು ಹೇಗೆ ಮಾಡಿದ್ದೇವೆ ಎಂಬುದರಂತೆಯೇ ಈ ಪ್ರತಿಯೊಂದು ವಿಭಾಗದ ಮಧ್ಯಬಿಂದುಗಳಾಗಿ ಪರೀಕ್ಷಾ ಬಿಂದುಗಳನ್ನು ಆರಿಸಿ ಸರಿ ಆದ್ದರಿಂದ ಅದು ನಾವು ಬಳಸುವ ತಂತ್ರ ಮತ್ತು ನಾವು ಅದನ್ನು ಪರಿಹರಿಸುವಾಗ ಅದನ್ನು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ಸರಳವಾಗಿ ಗಡಿರೇಖೆ ಇಂಟಿಗ್ರಲ್ ವಿಧಾನ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದನ್ನು ಗಡಿರೇಖೆ ಇಂಟಿಗ್ರಲ್ ವಿಧಾನ ಎಂದು ಕರೆಯಲಾಗುತ್ತದೆ ಸರಿ ಆದ್ದರಿಂದ S ಗಾಗಿ ಮತ್ತು S ಗಾಗಿರುತ್ತದೆ ಅದು ನಾವು ಮಾಡಿದ್ದೇವೆ ಈಗ ನಾನು ಈ S ಅನ್ನು ಏಕೆ ವ್ಯಾಖ್ಯಾನಿಸಬೇಕಾಗಿದೆ ಮತ್ತು ನಾನು ಹೋಗುವಾಗ S ಸ್ಪಷ್ಟವಾಗುತ್ತದೆ ನಾನು S ಮತ್ತು S ಬಗ್ಗೆ ಏಕೆ ಹೇಳಬೇಕೆಂದು ಮಧ್ಯದ ಬಿಂದುವನ್ನು ಆರಿಸಿ ಎಂದು ಹೇಳಿದ್ದೇನೆ ಸರಿ ಆದ್ದರಿಂದ ನಾವು ಹೋಗುವಾಗ ಅದು ಸ್ಪಷ್ಟವಾಗುತ್ತದೆ ಆದ್ದರಿಂದ ಕ್ಷಣಗಳ ವಿಧಾನದಲ್ಲಿ ಪರಿಹರಿಸಲು ಈ ಸಮೀಕರಣದಲ್ಲಿ ಇನ್ನೇನು ಇದೆ ಏನಾಗುತ್ತದೆ ನಾನು ಈ ವ್ಯಕ್ತಿ ಮತ್ತು ಈ ವ್ಯಕ್ತಿ ಮತ್ತು ಅನ್ನು ಈ ಸಮೀಕರಣಕ್ಕೆ ಬದಲಾಯಿಸುತ್ತೇನೆ ಆದ್ದರಿಂದ ನಾನು ಯಾವ ರೀತಿಯ ಪದಗಳನ್ನು ಮೌಲ್ಯಮಾಪನ ಮಾಡಬೇಕು ನಾನು ಕೆಲವು ವಿಭಾಗದ ಮೇಲೆ ನ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಮತ್ತು ನ ಅವಿಭಾಜ್ಯವು ಇವು 2 ಕಾರ್ಯಗಳಾಗಿವೆ ನಾವು ಕ್ಷಣಗಳ ವಿಧಾನವನ್ನು ಮಾಡುವಾಗ ನಾನು ಸರಿಯಾಗಿ ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಕ್ಷಣಗಳ ವಿಧಾನದ ಭಾಷೆಯಲ್ಲಿ ನಾವು ನಿನ್ನೆ ಕಾರ್ಯಸೂಚಕ ವಿಷಯದಲ್ಲಿ Amn ಮ್ಯಾಟ್ರಿಕ್ಸ್ ಗುಣಾಂಕ Amn ಅನ್ನು ನೋಡಿದ್ದೇವೆ ಅದು ಜೋಡಿಸುವ ಗುಣಾಂಕಗಳು ಆದ್ದರಿಂದ ನಾನು ಮೌಲ್ಯಮಾಪನ ಮಾಡಬೇಕಾಗಿದೆ ಆದ್ದರಿಂದ ನಾವು ಹಾಗೆ ಮಾಡೋಣ ನಾನು ಚಿಂತೆ ಮಾಡಬೇಕಾದ ವಿಷಯಗಳು ಇವುಗಳು ನಾವು ಒಂದು ವಿಭಾಗವನ್ನು ತೆಗೆದುಕೊಳ್ಳೋಣ ಅದನ್ನು ಭಾಗ i ಎಂದು ಕರೆಯೋಣ ನಾನು ಅನ್ನು ಮೌಲ್ಯಮಾಪನ ಮಾಡಬೇಕು ನಾನು ಅದನ್ನು dl ಎಂದು ಕರೆಯುತ್ತೇನೆ ಏಕೆಂದರೆ ಅದು ವಕ್ರವಾಗಿರಬಹುದು ಮತ್ತು ನಾನು ಅನ್ನು ಮೌಲ್ಯಮಾಪನ ಮಾಡಬೇಕು ಅದನ್ನೇ ನಾನು ಮೌಲ್ಯಮಾಪನ ಮಾಡಬೇಕು ನನ್ನ ಪ್ರಕಾರ ವಿಭಾಗ ಒಂದು ವಿಭಾಗ ಎಂದರೆ ಈ ರೀತಿಯ ಒಂದು ವಿಭಾಗ ಮತ್ತು ಅಂತಹ ಎಲ್ಲ ವಿಭಾಗಗಳ ಮೇಲೆ ನಾನು ಇಡೀ ವಿಷಯವನ್ನು ಹಲವಾರು ಭಾಗಗಳಾಗಿ ವಿಂಗಡಿಸಿದ್ದೇನೆ ಪ್ರತಿ ವಿಭಾಗದಲ್ಲೂ ನಾನು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಬೇಕಾಗಿದೆ ವಿದ್ಯಾರ್ಥಿ ಸರ್ ಮೂಲತಃ ನಾವು ಭಾಗ ವಿಭಾಗವನ್ನು ಹೊಂದಿಲ್ಲ ಹೌದು ಆದ್ದರಿಂದ ನನ್ನ ಮೂಲ ಕಾರ್ಯಗಳು ನಾಡಿ ಕಾರ್ಯಗಳಾಗಿವೆ ಆದ್ದರಿಂದ ಈ ನಾಡಿ ಕಾರ್ಯವು ಒಂದು ವಿಭಾಗದ ಮೇಲೆ ಮಾತ್ರ ಶೂನ್ಯವಲ್ಲ ಆದ್ದರಿಂದ ನಾನು ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡಲು ಹೋದಾಗ ನಾನು ಪ್ರತಿ ವಿಭಾಗದ ಈ ಏಕೀಕರಣವನ್ನು ಒಂದೊಂದಾಗಿ ಮಾಡಬೇಕಾಗಿದೆ ಏಕೆಂದರೆ ನಾನು ಉಪ ಡೊಮೇನ್ ಆಧಾರಿತ ಕಾರ್ಯಗಳನ್ನು ಬಳಸುತ್ತಿದ್ದೇನೆ ಆದ್ದರಿಂದ ಅವು ಸರಿ ಎಂದು ತೆರವುಗೊಳಿಸುವ ವಿಭಾಗದ ಒಂದು ಭಾಗದಲ್ಲಿ ಮಾತ್ರ ಶೂನ್ಯವಲ್ಲ ಆದ್ದರಿಂದ ಈ ಅವಿಭಾಜ್ಯಗಳು ನಾನು ಇದನ್ನು ಮೌಲ್ಯಮಾಪನ ಮಾಡಬೇಕಾಗಿದೆ ಮತ್ತು ಇದು ಮತ್ತು ಎರಡಕ್ಕೂ ಸರಿ ನಮ್ಮಲ್ಲಿದೆಯಾ ಈ ಅವಿಭಾಜ್ಯಗಳನ್ನು ಮೌಲ್ಯಮಾಪನ ಮಾಡಲು ನಮಗೆ ಸಹಾಯ ಮಾಡುವ ಯಾವುದನ್ನಾದರೂ ನಾವು ಈಗಾಗಲೇ ಕಲಿತಿದ್ದೀರಾ ಸಂಖ್ಯಾತ್ಮಕ ಏಕೀಕರಣ ಸಂಖ್ಯಾತ್ಮಕ ಏಕೀಕರಣದ ಕುರಿತು ನಾವು ಈಗಾಗಲೇ ಒಂದು ಮಾಡ್ಯೂಲ್ ಅನ್ನು ನೋಡಿದ್ದೇವೆ ಮತ್ತು ಸಂಖ್ಯಾತ್ಮಕ ಏಕೀಕರಣವು ಅಗತ್ಯವಾಗಿರುವುದಕ್ಕೆ ಕಾರಣವೆಂದರೆ ಈ ಕಾರ್ಯಗಳು ಹ್ಯಾಂಕೆಲ್ ಕಾರ್ಯಗಳು ಮತ್ತು ಹೀಗೆ ಅವು ಸಾಮಾನ್ಯವಾಗಿ ವಿಶ್ಲೇಷಣಾತ್ಮಕ ಸಂಯೋಜನೆಯಾಗುವುದಿಲ್ಲ ಆದ್ದರಿಂದ ನಾನು ಇವುಗಳನ್ನು ಸಂಖ್ಯಾತ್ಮಕವಾಗಿ ಮೌಲ್ಯಮಾಪನ ಮಾಡಬೇಕಾಗಿದೆ ಆದ್ದರಿಂದ ಈ ಸರಿಯಾದ ಚತುರ್ಭುಜವನ್ನು ಮೌಲ್ಯಮಾಪನ ಮಾಡಲು ನಾನು ಕ್ವಾಡ್ರೇಚರ್ ನಿಯಮಗಳಂತಹ ವಿಷಯಗಳನ್ನು ಬಳಸುತ್ತೇನೆ ಕೆಲವು ಹಂತಗಳಲ್ಲಿ ಅದರ ಮೌಲ್ಯಗಳನ್ನು ಹೊರತುಪಡಿಸಿ ಕಾರ್ಯದ ಬಗ್ಗೆ ನಾನು ಏನನ್ನೂ ತಿಳಿದುಕೊಳ್ಳಬೇಕಾಗಿಲ್ಲ ಪೂರ್ವಭಾವಿ ತೂಕದಿಂದ ಗುಣಿಸಿದಾಗ ನಾನು ಅವಿಭಾಜ್ಯತೆಯನ್ನು ಪಡೆಯುತ್ತೇನೆ ಆದ್ದರಿಂದ ಅದು ನಮ್ಮ ತಂತ್ರವಾಗಲಿದೆ